ಪವರ್ ಸಿಸ್ಟಂಗಳ ರಚನೆ ಮತ್ತು ಇತರ ಕೆಲವು ಅಂಶಗಳು I ನಾವು ಈ ಕೋರ್ಸ್ ಅನ್ನು ಪವರ್ ಸಿಸ್ಟಮ್ ವಿಶ್ಲೇಷಣೆಯಾಗಿ ಪ್ರಾರಂಭಿಸುತ್ತೇವೆ ಹಾಗಾಗಿ ಪವರ್ ಸಿಸ್ಟಮ್ ಒಂದು ಕೋರ್ ಕೋರ್ಸ್ ಪವರ್ ಸಿಸ್ಟಮ್ ವಿಶ್ಲೇಷಣೆಯಾಗಿದ್ದು ಭಾರತದಲ್ಲಿನ ವಿವಿಧ ಸ್ಥಳಗಳಿಗೆ ನಿರ್ದಿಷ್ಟವಾಗಿ ಅದು ಮೂರನೇ ವರ್ಷದ ಎಲೆಕ್ಟ್ರಿಕಲ್ ಇoಜಿನಿಯರಿಂಗ್ ಪದವಿ ಕೋರ್ಸ್ ಆಗಿದೆ ಇದು ಕೋರ್ ಕೋರ್ಸ್ ಆಗಿದೆ ಮತ್ತು ಈ ಕೋರ್ಸ್ ಗಾಗಿ ನಾವು ಕೆಲವು ಪ್ರಮುಖ ವಿಷಯಗಳನ್ನು ಒಳಗೊಳ್ಳಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಮೂಲಭೂತವಾಗಿ ನಿಮ್ಮ ಪವರ್ ವ್ಯವಸ್ಥೆಯು ವಾಸ್ತವವಾಗಿ ಭೂಮಿಯ ಮೇಲಿನ ಅತಿದೊಡ್ಡ ಕ್ರಿಯಾತ್ಮಕ ವ್ಯವಸ್ಥೆಯಾಗಿದೆ ಆದ್ದರಿಂದ ಮೂಲಭೂತವಾಗಿ ನಿಮ್ಮ ಮೊದಲ ಆರಂಭದಲ್ಲಿ ನಾವು ವಿದ್ಯುತ್ ವ್ಯವಸ್ಥೆಗಳ ರಚನೆ ಮತ್ತು ಇತರ ಕೆಲವು ಅಂಶಗಳ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ಮೊದಲನೆಯದು ಸಾಮಾನ್ಯವಾಗಿ ವಿದ್ಯುತ್ ವ್ಯವಸ್ಥೆ ಉತ್ಪಾದನೆಯಲ್ಲಿ ನಾವು ಪರಿಗಣಿಸುವ 3 ವಿಭಾಗಗಳಿವೆ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆಗಳು ವಿದ್ಯುತ್ ಶಕ್ತಿ ವ್ಯವಸ್ಥೆಯ ಮುಖ್ಯ ಅಂಶಗಳಾಗಿವೆ ಆದ್ದರಿಂದ ಉತ್ಪಾದನಾ ಕೇಂದ್ರ ಮತ್ತು ವಿತರಣಾ ವ್ಯವಸ್ಥೆಗಳನ್ನು ಪ್ರಸರಣ ಮಾರ್ಗಗಳ ಮೂಲಕ ಸಂಪರ್ಕಿಸಲಾಗಿದೆ ಸಾಮಾನ್ಯವಾಗಿ ಪ್ರಸರಣ ಮಾರ್ಗಗಳು ಮುಖ್ಯ ಲೋಡ್ ಕೇಂದ್ರಗಳ ನಡುವೆ ಹೆಚ್ಚಿನ ವೋಲ್ಟೇಜ್ ಲೈನ್ ಗಳ ಮೂಲಕ ಶಕ್ತಿಯ ಬೃಹತ್ ವರ್ಗಾವಣೆಯನ್ನು ಸೂಚಿಸುತ್ತದೆ ಮತ್ತು ವಿತರಣಾ ವ್ಯವಸ್ಥೆಯು ಮುಖ್ಯವಾಗಿ ಕಡಿಮೆ ವೋಲ್ಟೇಜ್ ನೆಟ್ವರ್ಕ್ ಮೂಲಕ ಗ್ರಾಹಕರಿಗೆ ಈ ಶಕ್ತಿಯನ್ನು ರವಾನಿಸಲು ಕಾರಣವಾಗಿದೆ ಆದ್ದರಿಂದ ಉತ್ಪಾದನೆ ನಂತರ ಪ್ರಸರಣ ಮತ್ತು ನಂತರ ವಿತರಣೆ ಇವುಗಳು 3 ಮುಖ್ಯ ಘಟಕಗಳಾಗಿವೆ ಅಥವಾ ಇವುಗಳು ವಿದ್ಯುತ್ ವ್ಯವಸ್ಥೆಯ ಮುಖ್ಯ ಭಾಗವಾಗಿದೆ ಆದ್ದರಿಂದ ಮುಂದಿನದು ನಾವು ಪವರ್ ಸಿಸ್ಟಮ್ನ ಸ್ಕೀಮ್ಯಾಟಿಕ್ ರೇಖಾಚಿತ್ರವನ್ನು ನೋಡೋಣ ನಾವು ಪವರ್ ಸಿಸ್ಟಮ್ನ ಸ್ಕೀಮ್ಯಾಟಿಕ್ ರೇಖಾಚಿತ್ರವನ್ನು ನೋಡಿದರೆ ಮೊದಲನೆಯದು ದೊಡ್ಡ ಉತ್ಪಾದನಾ ಕೇಂದ್ರವಾಗಿದೆ ಮುಖ್ಯವಾಗಿ ಅವು ಥರ್ಮಲ್ ಆಗಿರುತ್ತವೆ ಹೈಡ್ರೋ ಅಥವಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಆಗಿರಬಹುದು ನಂತರ ನಾವು ಸ್ಟೆಪ್ ಅಪ್ ಟ್ರಾನ್ಸ್ಫರ್ಮರ್ ಅನ್ನು ಹೊಂದಿದ್ದೇವೆ ಸಾಮಾನ್ಯವಾಗಿ ವಿದ್ಯುತ್ ವ್ಯವಸ್ಥೆಯಲ್ಲಿ ಟರ್ಮಿನಲ್ ವೋಲ್ಟೇಜ್ ಅನ್ನು ಉತ್ಪಾದಿಸಿ ಅದು ಸಹಜವಾಗಿ ಯಂತ್ರದ ರೇಟಿಂಗ್ ಮತ್ತು ಜನರೇಟರ್ನವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ಸಾಮಾನ್ಯವಾಗಿ ಇದು 10 8 kV ಅಥವಾ 11 kV ಅಥವಾ ಸ್ವಲ್ಪ ಹೆಚ್ಚು ಇರುತ್ತದೆ 11 2 ಉಷ್ಣ ವಿದ್ಯುತ್ ಸ್ಥಾವರ ಜಲವಿದ್ಯುತ್ ಸ್ಥಾವರ ಅಥವಾ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ನಿಮಗೆ ತಿಳಿದಿರುವ ಈ ಶಕ್ತಿಯ ಜನರೇಟರ್ನ ವಿನ್ಯಾಸವನ್ನು ಅವಲಂಬಿಸಿರುತ್ತದೆ ನಂತರ ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಇದೆ ನಂತರ ವೋಲ್ಟೇಜ್ ಸ್ಟೆಪ್ ಆಗುತ್ತದೆ ಪ್ರಸರಣ ವ್ಯವಸ್ಥೆ ಬರಲಿದೆ ಇದು 400 kV ಅಥವಾ 220 kv ಆಗಿರುತ್ತದೆ ಅದರ ನಂತರ ಇತರ ಸಿಸ್ಟಮ್ ಗೆ ಈ ಟೈ ಲೈನ್ ಅನ್ನು ಹೆಚ್ಚಿಸಿದಾಗ ಟೈ ಲೈನ್ ಎಂದರೆ ಅದು ಮೂಲತಃ 3 ಫೇಸ್ ಟ್ರಾನ್ಸ್ಮಿಷನ್ ಲೈನ್ ಮತ್ತು ಕೇವಲ - ಮೂಲಕ ತೋರಿಸುತ್ತದೆ ಏಕೆಂದರೆ ಪ್ರಸರಣ ವ್ಯವಸ್ಥೆಯು ಸಮತೋಲನ ವಿದ್ಯುತ್ ವ್ಯವಸ್ಥೆಯಾಗಿದೆ ನಿಮ್ಮದನ್ನು ಸಮತೋಲನಗೊಳಿಸಿ ಅದು 3 ಫೇಸ್ ಆಗಿದೆ ಆ ಸಮತೋಲನದ ಶಕ್ತಿಯನ್ನು ಹೊಂದಿರುವ ಎಲ್ಲಾ 3 ಫೇಸ್ ಗಳಿಂದ ಆದ್ದರಿಂದ ಒಂದೇ ಸಾಲಿನ ಮೂಲಕ ಈ ರೀತಿ ತೋರಿಸುವುದು ಇತರ ಸಿಸ್ಟಮ್ ಗೆ ಲೈನ್ ಅನ್ನು ಜೋಡಿಸುತ್ತದೆ ಇತರ ವ್ಯವಸ್ಥೆ ಅಂದರೆ ಇತರ ಪವರ್ ಸಿಸ್ಟಮ್ ಇದು ಬಹುಶಃ ಇತರ ಪವರ್ ಸಿಸ್ಟಮ್ಗೆ ಸಂಪರ್ಕ ಹೊಂದಿದೆ ಅಥವಾ ಅದು ಸಂಪರ್ಕಗೊಂಡಿದೆ ಅಥವಾ ಅದು ಎಲ್ಲೋ ಮತ್ತೊಂದು ಉಪಕೇಂದ್ರಗಳಿಗೆ ಹೋಗಿದೆ ನಂತರ ನೀವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನು ಹೊಂದಿದ್ದೀರಿ ಅಂದರೆ ವೋಲ್ಟೇಜ್ ಅನ್ನು 132 kV ಅಥವಾ 66 kV ಗೆ ಇಳಿಸಲಾಗುತ್ತದೆ ಈ ಭಾಗವನ್ನು ನಾವು ಸಬ್ ಟ್ರಾನ್ಸ್ಮಿಷನ್ ವ್ಯವಸ್ಥೆ ಎಂದು ಕರೆಯುತ್ತೇವೆ ಆದ್ದರಿಂದ ಅವರು ಇಲ್ಲಿ ದೊಡ್ಡ ಕೈಗಾರಿಕಾ ಗ್ರಾಹಕರನ್ನು ತೋರಿಸುತ್ತಾರೆ ಅನೇಕ ದೊಡ್ಡ ಕೈಗಾರಿಕಾ ಗ್ರಾಹಕರು ಇದ್ದಾರೆ ಅವರಿಗೆ ವೋಲ್ಟೇಜ್ ಮಟ್ಟದಲ್ಲಿ 132 kV ಅಥವಾ 66 kV ನಲ್ಲಿ ವಿದ್ಯುತ್ ಸರಬರಾಜು ಬೇಕಾಗುತ್ತದೆ ಅದಕ್ಕಾಗಿಯೇ ಇದನ್ನು ಕ್ರಮಬದ್ಧವಾಗಿ ತೋರಿಸಲಾಗಿದೆ ಈ ರೀತಿ ತೋರಿಸಲಾಗಿದೆ ಅದರ ನಂತರ ಮತ್ತು ಇಲ್ಲಿ ಸಣ್ಣ ಸ್ಥಳೀಯ ಸ್ವತಂತ್ರ ವಿದ್ಯುತ್ ಉತ್ಪಾದಕರೂ ಸಹ ಬಹುಶಃ ಖಾಸಗಿ ಗ್ರಾಹಕರು ಪವರ್ ಅನ್ನು ಉತ್ಪಾದಿಸುತ್ತಿದ್ದರು ಇದು ಅವರು ತಮ್ಮ ಉತ್ಪಾದನಾ ಘಟಕವನ್ನು ಈ ಬದಿಯಲ್ಲಿ ಉತ್ಪಾದಿಸುತ್ತಿದ್ದಾರೆ ಮತ್ತು ಇಲ್ಲಿಯೂ ಸಹ ನೀವು ಈ ಟ್ರಾನ್ಸ್ಫಾರ್ಮರ್ ಅನ್ನು ಹೊಂದಿದ್ದೀರಿ ಈ ಸೈಟ್ಗೆ ಟ್ರಾನ್ಸ್ಫಾರ್ಮರ್ ಉತ್ಪಾದಿಸುವ ಸೈಟ್ ಅನ್ನು ಸ್ಟೆಪ್ ಅಪ್ ಮಾಡಿ ಮತ್ತು ವೋಲ್ಟೇಜ್ ಅನ್ನು 66 ಅಥವಾ 132 kV ವರೆಗೆ ಹೆಚ್ಚಿಸಲಾಗುತ್ತದೆ ಮತ್ತು ಅವರು SUB ಪ್ರಸರಣ ವ್ಯವಸ್ಥೆಗೆ ವಿದ್ಯುತ್ ಸಂಪರ್ಕಿಸುತ್ತಿದ್ದಾರೆ ಇವರು ಸ್ಥಳೀಯ ಸ್ವತಂತ್ರ ವಿದ್ಯುತ್ ಉತ್ಪಾದಕರು ನಾವು ಖಾಸಗಿ ಗ್ರಾಹಕರು ಎಂದು ಭಾವಿಸುತ್ತೇವೆ ನಂತರ 132 ಅಥವಾ 66 kV ನಿಂದ ಅದು ಮತ್ತಷ್ಟು ಕೆಳಗಿಳಿಯುತ್ತದೆ ತದನಂತರ ಪ್ರಾಥಮಿಕ ವಿತರಣಾ ವ್ಯವಸ್ಥೆ ಬರುತ್ತದೆ ಆದ್ದರಿಂದ ಪ್ರಾಥಮಿಕ ವಿತರಣಾ ವ್ಯವಸ್ಥೆ ಎಂದರೆ ಅದು 33 kV ಅಥವಾ 11 kV ಆಗಿರುತ್ತದೆ ಇಲ್ಲಿ ಮಧ್ಯಮ ದೊಡ್ಡ ಗ್ರಾಹಕರು ಕೆಲವು ಸಣ್ಣ ಕೈಗಾರಿಕೆಗಳು ಅಥವಾ ಮಧ್ಯಮ ದೊಡ್ಡ ಗ್ರಾಹಕರು ಇರಬಹುದು ಅವರಿಗೆ 33 ಅಥವಾ 11 kV ಮಟ್ಟದಲ್ಲಿ ವಿದ್ಯುತ್ ಅಗತ್ಯವಿರುತ್ತದೆ ಆದ್ದರಿಂದ ಆ ವಿಷಯವೂ ಸಂಪರ್ಕಗೊಂಡಿದೆ ಆದ್ದರಿಂದ ಈ ರೀತಿ ತೋರಿಸಲಾಗಿದೆ ಮತ್ತು ಇಲ್ಲಿ ಸಹ ಈ ವೋಲ್ಟೇಜ್ ಮಟ್ಟದಲ್ಲಿ 11 kV ಅಥವಾ 33 kV ಅವರು ಸಣ್ಣ ಎಂಬೆಡೆಡ್ ಜನರೇಟರ್ ಅನ್ನು ಹೊಂದಿದ್ದಾರೆ ಉದಾಹರಣೆಗೆ ಗಾಳಿ ಜನರೇಟರ್ಗಳು ಈ ವಿಂಡ್ ಪವರ್ ಶಕ್ತಿ ಇರಬಹುದು ಉಪಯುಕ್ತತೆಗಳು ಇರಬಹುದು ಅಥವಾ ಖಾಸಗಿ ಗ್ರಾಹಕರು ಇರಬಹುದು ಮತ್ತು ಇದು ಈ ಜನರೇಟರ್ ಒಡೆತನದಲ್ಲಿದೆ ಅವರು ನಾವು ಹೇಳುವ ಜನರೇಟರ್ ಅನ್ನು ಹೊಂದಿದ್ದಾರೆ ಸೋಲಾರ್ ಇತರ ವಿತರಣಾ ಘಟಕವೂ ಸಹ ಸಮಸ್ಯೆಯಿಲ್ಲ ಎಂದು ನಮಗೆ ತಿಳಿದಿದೆ ಸೌರಶಕ್ತಿಯ ಸಂದರ್ಭದಲ್ಲಿ ನೀವು ಡಿಸಿ ಅನ್ನು ಎಸಿಗೆ ಪರಿವರ್ತಿಸಿದ್ದೀರಿ ಆದರೆ ತೋರಿಸಿದಂತೆ ಎಸಿ ಪವರ್ ಅನ್ನು ಸಂಪರ್ಕಿಸಲಾಗುತ್ತದೆ ಆದ್ದರಿಂದ ಆ ಸಮಯಕ್ಕೆ ಅದು ವಿಂಡ್ ಜನರೇಟರ್ ಮಾತ್ರ ಎಂದು ನೀವು ಭಾವಿಸುತ್ತೀರಿ ಮತ್ತು ಇಲ್ಲಿಯೂ ಇದು ಟ್ರಾನ್ಸ್ಫಾರ್ಮರ್ ಮತ್ತು ವಿದ್ಯುತ್ ಅನ್ನು ಸಂಪರ್ಕಿಸಲಾಗುತ್ತದೆ ಇದರ ಅರ್ಥ ಈ ಎರಡೂ ಬದಿಗಳಲ್ಲಿ ಸಹ ಸಣ್ಣ ಎಂಬೆಡೆಡ್ ಜನರೇಟರ್ಗಳು ತದನಂತರ ಇವುಗಳು ದ್ವಿತೀಯ ವಿತರಣಾ ವ್ಯವಸ್ಥೆಯಾಗಿದ್ದು ವೋಲ್ಟೇಜ್ 400V ಅನ್ನು ನೀವು ನೋಡಿರಬಹುದು 4 ಮೌಂಟೆಡ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ನ್ನು ಬಹುಶಃ ನಿಮ್ಮ ಕಾಲೇಜ್ ಬಳಿ ನಿಮ್ಮ ಮನೆಯ ಹತ್ತಿರ ನೋಡಿರುತ್ತೀರಿ ಆದ್ದರಿಂದ ಆ ಟ್ರಾನ್ಸ್ಫಾರ್ಮರ್ಗಳು ಸಾಮಾನ್ಯವಾಗಿ 11 kV ಮೂಲಕ 400 ವೋಲ್ಟ್ ಬಹುಶಃ 433 ವೋಲ್ಟ್ ಆದ್ದರಿಂದ ಈ ಸಣ್ಣ ಗ್ರಾಹಕರು 400 ವೋಲ್ಟ್ 3 ಫೆಸ್ ಅಥವಾ ಪ್ರತಿ ಫೆಸ್ಗೆ 230 ಆದ್ದರಿಂದ ಈ ಸಂದರ್ಭದಲ್ಲಿ ಅದು ಲೈನ್ to ಲೈನ್ ವೋಲ್ಟೇಜ್ ಆಗಿದ್ದರೆ ಅದು 400V ಅಥವಾ 430 V ಆಗಿರುತ್ತದೆ ಮತ್ತು ಅದು ನಿಮ್ಮ ಸಿಂಗಲ್ ಫೇಸ್ ಆಗಿದ್ದರೆ ತಟಸ್ಥಕ್ಕೆ ಲೈನ್ ನಂತರ ಅದು 400 ಆಗಿರುತ್ತದೆ ಅದು 430√3 ಆಗಿದ್ದರೆ ಅಥವಾ ಅದು 430 ನಂತರ 430√3 ಆದ್ದರಿಂದ ಅದರ ಫಲಿತಾಂಶ ಏನು ಬರುತ್ತದೆ ಎಂದರೆ ನಾನು ಪ್ರತಿ ಹಂತಕ್ಕೆ 230V ಅನ್ನು ಬರೆದಿದ್ದೇನೆ ಆದ್ದರಿಂದ ಇದು ವಿದ್ಯುತ್ ವ್ಯವಸ್ಥೆಯಾಗಿ ರಂಧ್ರ ಎಂದು ನಿಮಗೆ ತಿಳಿದಿರುವ ಸ್ಕೀಮ್ಯಾಟಿಕ್ ರೇಖಾಚಿತ್ರವಾಗಿದೆ ಆದ್ದರಿಂದ ಇದು ನಿಮಗೆ ತಿಳಿದಿರಲಿಕ್ಕಾಗಿಯೇ ವಿದ್ಯುತ್ ವ್ಯವಸ್ಥೆಯು ಹೇಗೆ ಎಂದು ನಾನು ಹೇಳುತ್ತೇನೆ ಅಂದರೆ ಕೇಂದ್ರವನ್ನು ಉತ್ಪಾದಿಸುವುದರಿಂದ ಹಿಡಿದು ಪ್ರಸರಣ ಮತ್ತು ಉಪ ಪ್ರಸರಣ ವ್ಯವಸ್ಥೆಗಳ ನಡುವಿನ ವಿತರಣಾ ವ್ಯವಸ್ಥೆಯವರೆಗೆ ನಿರ್ದಿಷ್ಟವಾಗಿ 132 ಅಥವಾ 66 kV ಅಥವಾ ಟ್ರಾನ್ಸ್ಮಿಷನ್ ಲೈನ್ ಅನ್ನು ನಾವು ಸಬ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಎಂದು ಕರೆಯುತ್ತೇವೆ ನಂತರ ವಿದ್ಯುತ್ ವ್ಯವಸ್ಥೆಯ ಈ ಭಾಗವನ್ನು ತೆಗೆದುಕೊಳ್ಳಿ ಆದ್ದರಿಂದ ನೀವು ತೆಗೆದುಕೊಂಡರೆ ಇವೆಲ್ಲವೂ ಚಿಕ್ಕ ಆಯತಾಕಾರದ ಪೆಟ್ಟಿಗೆಗಳಾಗಿವೆ ಆದ್ದರಿಂದ ಇವು ಮೂಲತಃ ಸರ್ಕ್ಯೂಟ್ ಬ್ರೇಕರ್ಗಳು ಮತ್ತು ನೀವು ಉತ್ಪಾದಿಸುವ ಕೇಂದ್ರಗಳನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಇದು ಉತ್ಪಾದಿಸುವ ಕೇಂದ್ರಗಳು ಆದ್ದರಿಂದ ನಾವು ಇದನ್ನು ಹೊಂದಿದ್ದರೆ ಎಲ್ಲಾ ಟ್ರಾನ್ಸ್ಫಾರ್ಮರ್ಗಳು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಸಾಮಾನ್ಯ ಟ್ರಾನ್ಸ್ಫಾರ್ಮರ್ಗಳಾಗಿವೆ ವಿದ್ಯುತ್ ವ್ಯವಸ್ಥೆಯ ಒಂದು ಭಾಗವಿದೆ ಎಂದು ತೋರಿಸಲು ನಾನು ಚಿತ್ರಿಸಿದ್ದೇನೆ ನಂತರ ಎಲ್ಲಾ ಉಪ ಕೇಂದ್ರಗಳಿಗೆ ಬರುತ್ತಿದೆ ಈ ಮಾರ್ಗಗಳು ಉಪ ಕೇಂದ್ರಗಳಿಗೆ ಅಲ್ಲೊಂದು ಇಲ್ಲೊಂದು ಬರುತ್ತಿವೆ ಮತ್ತು ಮತ್ತೆ ಇಲ್ಲಿ ಇದೆಲ್ಲವೂ ಲೋಡ್ಗಳಿಗೆ ಹೋಗುತ್ತಿದೆ ಇದು ಮತ್ತೊಮ್ಮೆ ಟ್ರಾನ್ಸ್ಫಾರ್ಮರ್ ಅನ್ನು ಸ್ಟೆಪ್ ಡೌನ್ ಆಗಿದೆ ಲೋಡ್ಗಳನ್ನು ಇಟ್ಟುಕೊಳ್ಳುವುದು ಒಂದೇ ವಿಷಯವಾಗಿದೆ ಮತ್ತು ಇವೆಲ್ಲವೂ ಲೋಡ್ ಆಗಿವೆ ಇವೆಲ್ಲವೂ ಲೋಡ್ ಅನ್ನು ತೋರಿಸುತ್ತಿವೆ ಮತ್ತು ಇಲ್ಲಿಯೂ ಸಹ ಇದು ಸಿಸ್ಟಮ್ನ ಇತರ ಭಾಗಕ್ಕೆ ಹೋಗಬಹುದು ಆದ್ದರಿಂದ ಸಿಸ್ಟಮ್ನ ಉಳಿದ ಭಾಗಗಳಿಗೆ ಮತ್ತು ಇವುಗಳು ಎಂಬೆಡೆಡ್ ಜನರೇಟರ್ಗಳು ಉದಾಹರಣೆಗೆ ವಿಂಡ್ ಪವರ್ ಜನರೇಟರ್ ಆದ್ದರಿಂದ ಇದು ವಿದ್ಯುತ್ ವ್ಯವಸ್ಥೆಯ ಭಾಗದ ಸರಳ ರಚನೆಯಾಗಿದೆ ಮತ್ತು ಇದು ಮೂಲಭೂತವಾಗಿ ಇದು ಸರಳವಾದ ಮಾರ್ಗವಾಗಿರಬಹುದು ಆದರೆ ವಿದ್ಯುತ್ ನೆಟ್ವರ್ಕ್ನಲ್ಲಿ ನೀವು ಹಲವಾರು ಜನರೇಟರ್ಗಳನ್ನು ಹೊಂದಿದ್ದೀರಿ ಮತ್ತು ಆದ್ದರಿಂದ ಅನೇಕ ಪ್ರಸರಣ ಮಾರ್ಗಗಳು ಇವೆ ಮತ್ತು ಈ ಎಲ್ಲಾ ವಿಷಯಗಳನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತಿಳಿದಿರುವುದು ಹೇಗೆ ಎಂದು ನಾವು ನೋಡುತ್ತೇವೆ ನೀವು ಪವರ್ ಪ್ಲೋ ಅಥವಾ ಲೋಡ್ ಹರಿವಿನ ಅಧ್ಯಯನ ಎಂದು ಕರೆಯುತ್ತೀರಿ ಆದ್ದರಿಂದ ಇವುಗಳು ಪವರ್ ಸಿಸ್ಟಮ್ ಈ ವಿಷಯದ ಭಾಗದ ಸ್ಕಿಸ್ಮ್ಯಾಟಿಕ್ ರೇಖಾಚಿತ್ರವಾಗಿದೆ ಮುಂದಿನದು SUB ಪ್ರಸರಣ ವ್ಯವಸ್ಥೆಯಿಂದ ಇದು ವಿಶಿಷ್ಟವಾದ ವಿತರಣಾ ವ್ಯವಸ್ಥೆಯಾಗಿದೆ 3 h ಲೈನ್ಗಳಲ್ಲಿ 0 h ಏನಾದರೂ ಉಳಿಯುವ ಮೊದಲು ನಾನು ಮಾಡಿದ ಈ ಸಾಲುಗಳು 3 ಫೇಸ್ ಲೈನ್ ಇದೆ ಎಂದರ್ಥ ಮತ್ತು ಅಂತಹ 2 ವಿಷಯಗಳು ಇದ್ದಾಗ ಅದು ಒಂದೇ ಫೇಸ್ ಆಗಿದೆ ಏಕೆಂದರೆ ಕೆಲವೊಮ್ಮೆ ನಿಮಗೆ 3 ಫೇಸ್ ಗಳು ವಿಶೇಷವಾಗಿ ವಾಣಿಜ್ಯ ಫೇಸ್ ಗಳಿಗೆ ನಮಗೆ 3 ಹಂತದ ವಿದ್ಯುತ್ ಸರಬರಾಜು ಬೇಕಾಗುತ್ತದೆ ಆದರೆ ವಸತಿ ಪ್ರದೇಶಗಳಲ್ಲಿನ ವಸತಿ ನಿಮಗೆ ಯಾವ ಮನೆಗೆ 2 ಸಿಂಗಲ್ ಫೇಸ್ ವಿದ್ಯುತ್ ಸರಬರಾಜು ಬೇಕು ಎಂದು ಹೇಳುತ್ತದೆ ಇವುಗಳು ಫ್ಯೂಸ್ಗಳು ಮತ್ತು ಉದಾಹರಣೆಗೆ ಇದು 66 11 kV ಈ ವಿಷಯಗಳು ಸರ್ಕ್ಯೂಟ್ ಬ್ರೇಕರ್ ಗಳಿಂದ ಎಲ್ಲಾ ಪೆಟ್ಟಿಗೆಗಳಾಗಿವೆ ಇದು ಹೆಚ್ಚುವರಿ ಫೀಡರ್ಗಳಿಗೆ ಹೋಗುತ್ತದೆ ಮತ್ತು ಈ ಎಲ್ಲಾ ಟ್ರಾನ್ಸ್ಫಾರ್ಮರ್ ಇವುಗಳು ಪೋಲ್ ಮೌಂಟೆಡ್ ವಿತರಣಾ ಟ್ರಾನ್ಸ್ಫಾರ್ಮರ್ ಅವು 11 ನಾನು 11 kV400V ಎಂದು ಬರೆದಿದ್ದೇನೆ ಅಥವಾ ಅದು 11 kV 430 ಅಥವಾ 440V ಆಗಿರಬಹುದು ಇವೆಲ್ಲವೂ ಪೋಲ್ ಮೌಂಟೆಡ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಮತ್ತು ಇವು ಸೆಕ್ಷನ್ ಪಾಯಿಂಟ್ ಅದು ಮುಚ್ಚಬಹುದು ಅಥವಾ ತೆರೆಯಬಹುದು ಮತ್ತು ಇನ್ನೊಂದು ವಿಷಯವೆಂದರೆ ಇದು ನೀವು ಸಾಮಾನ್ಯವಾಗಿ ತೆರೆದ ಟೈ ಸ್ವಿಚ್ ಆಗಿದೆ ಆದ್ದರಿಂದ ಇದು ಒಂದು ಇದು ಟೈ ಸ್ವಿಚ್ ಎಂದರೆ ಇದು ನಿಮ್ಮ 3 ಫೇಸ್ ಮೂಲತಃ 3 ಫೇಸ್ನ ರೇಖೆ ಆದರೆ ಒಂದು ವಿಭಾಗೀಕರಣವು ಬಲವಾಗಿರುತ್ತದೆ ನೀವು ಹಸ್ತಚಾಲಿತವಾಗಿ ಕಾರ್ಯನಿರ್ವಹಿಸಲು ಬಯಸಿದರೆ ಇತ್ತೀಚಿನ ದಿನಗಳಲ್ಲಿ ಇದು ನಿಮ್ಮ ನಿಯಂತ್ರಣ ತಂತ್ರವನ್ನು ಅತ್ಯಾಧುನಿಕವೆಂದು ನಿಮಗೆ ತಿಳಿದಿರಬಹುದು ಅದನ್ನು ಸ್ವಯಂಚಾಲಿತವಾಗಿ ಆನ್ ಅಥವಾ ಆಫ್ ಮಾಡಬಹುದು ಆದರೆ ಇದು ಸಾಮಾನ್ಯವಾಗಿ ಏಕೆ ತೆರೆದಿರುತ್ತದೆ ಎರಡೂ ಕಡೆಯಿಂದ ವಿದ್ಯುತ್ ಸರಬರಾಜು ಆಗುತ್ತಿರುವಾಗ ಮತ್ತು ಯಾವುದೇ ದೋಷ ಅಥವಾ ರೇಖೆಯ ವಯಸ್ಸು ಇಲ್ಲದಿದ್ದಾಗ ಎಲ್ಲವೂ ಸರಿಯಾಗಿದೆ ಆದರೆ ಏನಾದರೂ ಸಂಭವಿಸಿದಂತೆ ಇಲ್ಲಿ ಕೆಲವು ದೋಷ ಸಂಭವಿಸಿದೆ ಎಂದು ಭಾವಿಸೋಣ ಉದಾಹರಣೆಗೆ ಸರಿ ಅಥವಾ ಇಲ್ಲಿ ಕೆಲವು ದೋಷ ಸಂಭವಿಸಿದೆ ನಂತರ ಏನು ಬರುತ್ತದೆ ಮತ್ತು ಮಾಡುವುದು ಈ ರೇಖೆಯನ್ನು ಪ್ರತ್ಯೇಕಿಸಬಹುದು ಇದನ್ನು ಪ್ರತ್ಯೇಕಿಸಬಹುದು ಮತ್ತು ಇದನ್ನು ಮುಚ್ಚಬೇಕು ಅಂದರೆ ವಿದ್ಯುತ್ ಈ ಮೂಲಕ ಬರಬಹುದು ಮತ್ತು ಅದು ನಿಮ್ಮ ಪೀಡಿತ ವಲಯದ ಮೇಲೆ ಪರಿಣಾಮ ಬೀರುವ ಮೂಲಕ ಅದನ್ನು ಪೂರೈಸಬಹುದು ಆದರೆ ನೀವು ಇದನ್ನು ತೆರೆದ ತಕ್ಷಣ ಈ ಭಾಗವು ಪರಿಣಾಮ ಬೀರುತ್ತದೆ ಏಕೆಂದರೆ ಇದರಿಂದ ವಿದ್ಯುತ್ ಬರುತ್ತದೆ ಆದರೆ ಇಲ್ಲಿ ಏನಾದರೂ ಸಂಭವಿಸಿದಾಗ ಈ ಭಾಗಕ್ಕೆ ವಿದ್ಯುತ್ ಸಿಗುವುದಿಲ್ಲ ಆದ್ದರಿಂದ ಇದು ತೆರೆದಿದೆ ಮತ್ತು ನೀವು ಇದನ್ನು ಮುಚ್ಚುತ್ತೀರಿ ಎಂದು ಭಾವಿಸೋಣ ಹಾಗಾಗಿ ಈ ಕಡೆಯಿಂದ ಬಲ ಬರುತ್ತದೆ ಆದ್ದರಿಂದ ಇದನ್ನು ಸಾಮಾನ್ಯವಾಗಿ ತೆರೆದ ಟೈ ಸ್ವಿಚ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ಏನೋ ಬರೆಯಲಾಗಿದೆ ದ್ವಿತೀಯ ವಿತರಣಾ ವ್ಯವಸ್ಥೆ ಆದ್ದರಿಂದ ಇವೆಲ್ಲವೂ ನಿಮ್ಮ ಟ್ರಾನ್ಸ್ಫಾರ್ಮರ್ಗೆ ಪೋಲ್ ಅನ್ನು ಅಳವಡಿಸಲಾಗಿದೆ ಮತ್ತು ಇಲ್ಲಿ ಇದು 6611 kv ಅನ್ನು ತೋರಿಸುತ್ತಿದೆ ಆದರೆ ಅನೇಕ ಭಾಗಗಳು ಅಥವಾ ಬೆಟ್ಟದ ಪ್ರದೇಶವು 11 kV ಆಗಿಲ್ಲದಿರಬಹುದು ಕೆಲವು ಸಂದರ್ಭಗಳಲ್ಲಿ ಇದು ಕಡಿಮೆ ವೋಲ್ಟೇಜ್ ಮಟ್ಟವು 6 6 kv ಆಗಿರಬಹುದು ಕೆಲವು ಸಂದರ್ಭಗಳಲ್ಲಿ 3 3 kv ಆಗಿರಬಹುದು ಆದರೆ ಈ ವಿಷಯದಲ್ಲಿ 11 kV ಹೆಚ್ಚು ಪ್ರಮಾಣಿತವಾಗಿದೆ ನೀವು ನೋಡಬಹುದಾದ ಸ್ಥಳಗಳಲ್ಲಿ ಮತ್ತು ಇವುಗಳು ವಿಶಿಷ್ಟ ವಿತರಣಾ ವ್ಯವಸ್ಥೆಯ ಸ್ಕೀಮ್ಯಾಟಿಕ್ ರೇಖಾಚಿತ್ರವಾಗಿದೆ ಆದ್ದರಿಂದ ನಾವು ಈಗ ಪವರ್ ಸ್ಟೇಷನ್ ಅಥವಾ ಪವರ್ ಸ್ಟೇಷನ್ ಉತ್ಪಾದಿಸುವ ಸೈಟ್ಗಳ ಬಗ್ಗೆ ಸ್ವಲ್ಪ ಚರ್ಚಿಸಿದ್ದೇವೆ ನಂತರ ಪ್ರಸರಣ ಮತ್ತು ನಂತರ ವಿತರಣಾ ಸೈಟ್ ಮುಂದಿನದು ಅದು ಪರಸ್ಪರ ಸಂಪರ್ಕಕ್ಕೆ ಕಾರಣಗಳು ಏಕೆಂದರೆ ಅನೇಕ ಶಕ್ತಿ ವ್ಯವಸ್ಥೆಗಳು ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಉತ್ಪಾದನಾ ಕೇಂದ್ರ ಮತ್ತು ವಿತರಣಾ ವ್ಯವಸ್ಥೆಯನ್ನು ಪ್ರಸರಣ ಮಾರ್ಗಗಳ ಮೂಲಕ ಸಂಪರ್ಕಿಸಲಾಗಿದೆ ಬೃಹತ್ ಶಕ್ತಿಯು ಪ್ರಸರಣ ಮಾರ್ಗದ ಮೂಲಕ ಮಾತ್ರ ವರ್ಗಾವಣೆಯಾಗುವುದರಿಂದ ಅದು ಇರಬೇಕು ಒಂದು ನಿರ್ದಿಷ್ಟ ಪ್ರದೇಶದ ಪ್ರಸರಣ ವ್ಯವಸ್ಥೆಯ ಸ್ಟೇಟ್ನ್ನು ಗ್ರಿಡ್ ಎಂದು ಕರೆಯಲಾಗುತ್ತದೆ ಎಂದು ಹೇಳುತ್ತದೆ ಮತ್ತು ಈ ರೀತಿಯಲ್ಲಿ ನೀವು ವ್ಯಾಖ್ಯಾನಿಸಬಹುದು ಮತ್ತು ಬೇರೆ ರೀತಿಯಲ್ಲಿಯೂ ವ್ಯಾಖ್ಯಾನಿಸಬಹುದು ಆದರೆ ಸಾಮಾನ್ಯವಾಗಿ ಪ್ರಸರಣವು ನಿರ್ದಿಷ್ಟ ಪ್ರದೇಶವನ್ನು ಹೊಂದಿರುತ್ತದೆ ಉದಾಹರಣೆಗೆ ಸ್ಟೇಟ್ನ್ನು ಗ್ರಿಡ್ ಎಂದು ಕರೆಯಲಾಗುತ್ತದೆ ಈಗ ವಿಭಿನ್ನ ಗ್ರಿಡ್ಗಳು ಟೈ ಲೈನ್ಗಳ ಮೂಲಕ ಪರಸ್ಪರ ಸಂಪರ್ಕ ಹೊಂದಿವೆ ಟೈ ಲೈನ್ ಎಂದರೆ ಅದು 3 ಹಂತದ ಪ್ರಸರಣ ಮಾರ್ಗವಾಗಿದೆ ಪವರ್ ಪೂಲ್ ಎಂದು ಕರೆಯಲ್ಪಡುವ ಪ್ರಾದೇಶಿಕ ಗ್ರಿಡ್ ಅನ್ನು ರೂಪಿಸಬಹದು ಇದು ನಿಜವಾಗಿ ವಿದ್ಯುತ್ ಪೂಲ್ಗಳು ಆದ್ದರಿಂದ ವಿವಿಧ ಗ್ರಿಡ್ಗಳು ಟೈ ಲೈನ್ಗಳ ಮೂಲಕ ಇಂಟರ್ ಕನೆಕ್ಟ್ ಆಗಿರುತ್ತವೆ ಅಂದರೆ 3 ಹಂತದ ರೇಖೆಯು ಪ್ರಾದೇಶಿಕ ಗ್ರಿಡ್ ಅನ್ನು ಸಹ ರೂಪಿಸುತ್ತದೆ ಮತ್ತು ಇದನ್ನು ವಿದ್ಯುತ್ ಪೂಲ್ ಎಂದೂ ಕರೆಯುತ್ತಾರೆ ಮತ್ತು ರೀಜನಲ್ ಗ್ರಿಡ್ ರೂಪಿಸಲು ವಿವಿಧ ಪ್ರಾದೇಶಿಕ ಗ್ರಿಡ್ಗಳು ಮತ್ತಷ್ಟು ಸಂಪರ್ಕ ಹೊಂದಿವೆ ಆದ್ದರಿಂದ ಪ್ರಸರಣ ವ್ಯವಸ್ಥೆಯನ್ನು ವಿಶೇಷವಾಗಿ ಗ್ರಿಡ್ ಎಂದು ಕರೆಯಲಾಗುತ್ತದೆ ಮತ್ತು ವಿಭಿನ್ನ ಗ್ರಿಡ್ ಗಳು ಟೈ ಲೈನ್ಗಳ 3 ಹಂತದ ರೇಖೆಗಳಿಗೆ ಪರಸ್ಪರ ಸಂಪರ್ಕ ಹೊಂದಿವೆ ಅಂದರೆ ಅವರು ಒಟ್ಟಿಗೆ ಜೋಡಿಸುತ್ತಾರೆ ಎಂದು ಭಾವಿಸೋಣ 2 ಗ್ರಿಡ್ ಗಳು ನಿಮಗೆ ತಿಳಿದಿರುವ ಮೂಲಕ ಪರಸ್ಪರ ಸಂಪರ್ಕ ಹೊಂದಿವೆ ಆದ್ದರಿಂದ ಟೈ ಲೈನ್ಗಳ ಮೂಲಕ ಪ್ರಾದೇಶಿಕ ಗ್ರಿಡ್ ಅನ್ನು ರೂಪಿಸಲು ಮತ್ತು ವಿಭಿನ್ನ ಪ್ರಾದೇಶಿಕ ಗ್ರಿಡ್ಗಳನ್ನು ರಾಷ್ಟ್ರೀಯ ಗ್ರಿಡ್ ನಿಂದ ಮತ್ತಷ್ಟು ಸಂಪರ್ಕಿಸಲಾಗಿದೆ ಆದ್ದರಿಂದ ನೀವು ಆ ಗ್ರಿಡ್ ಅನ್ನು ಪ್ರಾದೇಶಿಕ ಗ್ರಿಡ್ ಮತ್ತು ರಾಷ್ಟ್ರೀಯ ಗ್ರಿಡ್ ಎಂದು ಕರೆಯುತ್ತೀರಿ ಆದ್ದರಿಂದ ಮುಂದಿನದು ಪರಸ್ಪರ ಸಂಪರ್ಕಕ್ಕೆ ಕಾರಣ ಈಗ ಸಹಕಾರಿ ನೆರವು ಯೋಜಿತ ಪ್ರಯೋಜನಗಳಲ್ಲಿ ಒಂದಾಗಿದೆ ಅಂತರ್ಸಂಪರ್ಕಿತ ಕಾರ್ಯಾಚರಣೆ ಏಕೆಂದರೆ 3 ಪೂಲ್ ಪವರ್ ಸಿಸ್ಟಮ್ಗಳು ಒಟ್ಟಿಗೆ ಪರಸ್ಪರ ಸಂಪರ್ಕಗೊಂಡಾಗ ಆದ್ದರಿಂದ ಮೂಲಭೂತವಾಗಿ ಇದು ಸಹಕಾರಿ ಸಹಾಯಕ್ಕಾಗಿ ಅಂತರ್ ಸಂಪರ್ಕಿತ ಕಾರ್ಯಾಚರಣೆಯು ಯಾವಾಗಲೂ ಆರ್ಥಿಕ ಮತ್ತು ವಿಶ್ವಾಸಾರ್ಹವಾಗಿದೆ ಹೆಚ್ಚಿನದನ್ನು ನಾವು ನಂತರ ನೋಡುತ್ತೇವೆ ನಾವು ಯಾವಾಗ ವಿಭಿನ್ನ ವಿಷಯಕ್ಕೆ ಬರುತ್ತೇವೆ ಆದ್ದರಿಂದ ಇದು ಯಾವಾಗಲೂ ಆರ್ಥಿಕ ಮತ್ತು ಅತ್ಯಂತ ವಿಶ್ವಾಸಾರ್ಹವಾಗಿದೆ ಈ ವಿಷಯಕ್ಕಾಗಿ ಪ್ರತಿ ಪ್ರದೇಶದಲ್ಲಿ ಮೀಸಲು ಉತ್ಪಾದನಾ ಸಾಮರ್ಥ್ಯವನ್ನು ಕಡಿಮೆ ಮಾಡುವುದು ಪರಸ್ಪರ ಸಂಪರ್ಕದ ಆರ್ಥಿಕ ಪ್ರಯೋಜನವಾಗಿದೆ ವಿವರಗಳು ಈ ಕ್ಷಣದಲ್ಲಿ ನಾನು ನೀಡುತ್ತಿರುವುದು ನಿಮ್ಮ ಮೂಲಭೂತ ವಿಷಯವಾಗಿದೆ ನಾವು ಬೇರೆ ವಿಷಯಕ್ಕೆ ಬಂದಾಗ ನಾವು ಹೆಚ್ಚಿನ ವಿಷಯವನ್ನು ಸರಿಯಾಗಿ ಚರ್ಚಿಸಬಹುದು ಆದರೆ ಪ್ರತಿ ಪ್ರದೇಶದಲ್ಲಿ ಮೀಸಲು ಉತ್ಪಾದನಾ ಸಾಮರ್ಥ್ಯವನ್ನು ಕಡಿಮೆ ಮಾಡಲು ಅಂತರ್ಸಂಪರ್ಕದ ಆರ್ಥಿಕ ಪ್ರಯೋಜನವೆಂದರೆ ಪ್ರತಿ ಪ್ರದೇಶ ಎಂದರೆ ಅದು ವಿದ್ಯುತ್ ಸರಬರಾಜು ವ್ಯವಸ್ಥೆ ಭಾಗವಾಗಿದೆ ಆದ್ದರಿಂದ ಅನೇಕ ವಿದ್ಯುತ್ ವ್ಯವಸ್ಥೆಗಳು ಪರಸ್ಪರ ಸಂಪರ್ಕಗೊಂಡಾಗ ಆ ಸಂದರ್ಭದಲ್ಲಿ ಪ್ರತಿ ಪ್ರದೇಶದಲ್ಲಿ ಮೀಸಲು ಉತ್ಪಾದನಾ ಸಾಮರ್ಥ್ಯವನ್ನು ಕಡಿಮೆ ಮಾಡಬಹುದು ನಂತರ ನಾನು ವಿವರಿಸಲು ಪ್ರಯತ್ನಿಸುತ್ತೇನೆ ಒಂದು ಪ್ರದೇಶದಲ್ಲಿ ಲೋಡ್ ಅಥವಾ ನಷ್ಟ ಉತ್ಪಾದನೆಯ ಹಠಾತ್ ಹೆಚ್ಚಳ ಕಂಡುಬಂದರೆ ಪಕ್ಕದ ಅಂತರ್ಸಂಪರ್ಕಿತ ಪ್ರದೇಶಗಳಿಂದ ವಿದ್ಯುತ್ ಅನ್ನು ಎರವಲು ಪಡೆಯಲು ಸಾಧ್ಯವಿದೆ ಉದಾಹರಣೆಗೆ ಇದು ಈ ರೀತಿಯದ್ದಾಗಿದೆ ನೀವು ಹೊಂದಿದ್ದೀರಿ ಎಂದು ಭಾವಿಸೋಣ ಇದು ಒಂದು ವಿದ್ಯುತ್ ವ್ಯವಸ್ಥೆ ಎಂದು ಭಾವಿಸೋಣ ಪ್ರದೇಶ 1 ಎಂದು ಹೇಳಿ ಇದು ಇನ್ನೊಂದು ಪ್ರದೇಶ 2 ಕ್ಕೆ ಸಂಪರ್ಕ ಹೊಂದಿದೆ ಎಂದು ಭಾವಿಸೋಣ ಅದು ಇನ್ನೊಂದು ಪ್ರದೇಶ 3 ಕ್ಕೆ ಸಂಪರ್ಕ ಹೊಂದಿದೆ ಎಂದು ಭಾವಿಸೋಣ ಇನ್ನೊಂದು ಅಲ್ಲಿದೆ ಎಂದಿಟ್ಟುಕೊಳ್ಳಿ ಏರಿಯಾ 4 ಇದು ಕೂಡ ಕನೆಕ್ಟ್ ಆಗಿದೆ ಅದೂ ಕೂಡ ಕನೆಕ್ಟ್ ಆಗಿದೆ ಅಂತ ಹೇಳಿ ಆದ್ದರಿಂದ 4 ಪ್ರದೇಶಗಳಿವೆ ಎಂದು ಭಾವಿಸೋಣ 4 ವಿಭಿನ್ನ ವಿಷಯಗಳು ಆದರೆ ಅವೆಲ್ಲವೂ ಸಂಪರ್ಕಗೊಂಡಿವೆ ಅವೆಲ್ಲವೂ ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಪ್ರತಿಯೊಂದೂ ವಿದ್ಯುತ್ ವ್ಯವಸ್ಥೆಯಾಗಿದೆ ಎಂದು ಭಾವಿಸಿದರೆ ಅದು ಇಲ್ಲಿ ಅದು ಪ್ರದೇಶ 1 ಪ್ರದೇಶ 2 ಪ್ರದೇಶ 3 ಪ್ರದೇಶ 4 ಪ್ರತಿಯೊಂದೂ ಒಂದು ವಿದ್ಯುತ್ ವ್ಯವಸ್ಥೆಯಾಗಿದೆ ಪ್ರತಿಯೊಬ್ಬರಿಗೂ ವಿದ್ಯುತ್ ಬೇಡಿಕೆಯಿದೆ ಪ್ರತಿ ಉತ್ಪಾದನಾ ಘಟಕವು ವಿದ್ಯುತ್ ಉತ್ಪಾದಿಸುತ್ತಿದೆ ಅದನ್ನು ಪೂರೈಸಲು ಲೋಡ್ ಆಗಿದೆ ಇಲ್ಲಿಯೂ ಸಹ ಕೆಲವೊಮ್ಮೆ ಇದು ಸಂಭವಿಸಬಹುದು ಎಂದು ಭಾವಿಸೋಣ ನಿಮ್ಮ ಈ ಪ್ರದೇಶಕ್ಕೆ ಇತರ ಪ್ರದೇಶಗಳಿಂದ ವಿದ್ಯುತ್ ಅಗತ್ಯವಿದೆ ಏಕೆಂದರೆ ಇಲ್ಲಿ ಲೋಡ್ ಬೇಡಿಕೆ ಹೆಚ್ಚು ಆದರೆ ಉತ್ಪಾದಿಸುವ ಸಾಮರ್ಥ್ಯ ಕಡಿಮೆ ಆದ್ದರಿಂದ ಆ ಸಮಯದಲ್ಲಿ ಈ ನಿರ್ದಿಷ್ಟ ಪ್ರದೇಶವು ಈ 3 ಪ್ರದೇಶಗಳಿಂದ ಶಕ್ತಿಯನ್ನು ಎರವಲು ಪಡೆಯಬಹುದು ಅಥವಾ ಖರೀದಿಸಬಹುದು ಅದು ಪರಸ್ಪರ ಸಂಪರ್ಕಗೊಂಡಿದ್ದರೆ ಅಂದರೆ ಹೊರೆ ಹೆಚ್ಚು ಆದರೂ ಉತ್ಪಾದನೆ ಕಡಿಮೆ ಅಂದರೆ ಇದು ಮೀಸಲು ಸಾಮರ್ಥ್ಯ ಕಡಿಮೆಯಾಗಿದೆ ಆದರೆ ಈ ವಿದ್ಯುತ್ ವ್ಯವಸ್ಥೆಯು ಸಾಕಷ್ಟು ಮೀಸಲು ಸಾಮರ್ಥ್ಯವನ್ನು ಹೊಂದಿದೆ ಎಂದು ಊಹಿಸಬಹುದು ನಂತರ ಅದು ಇತರ ಅಂತರ್ ಸಂಪರ್ಕಿತ ವಿದ್ಯುತ್ ವ್ಯವಸ್ಥೆಯಿಂದ ಶಕ್ತಿಯನ್ನು ಎರವಲು ಪಡೆಯಬಹುದು ಆದ್ದರಿಂದ ಇದು ನಿಮ್ಮದೇ ಪ್ರಯೋಜನವಾಗಿದೆ ಅಂದರೆ ಪ್ರತಿ ಪ್ರದೇಶದಲ್ಲಿ ಮೀಸಲು ಉತ್ಪಾದನಾ ಸಾಮರ್ಥ್ಯವನ್ನು ಕಡಿಮೆ ಮಾಡುವುದು ಪರಸ್ಪರ ಸಂಪರ್ಕದ ಅರ್ಥಶಾಸ್ತ್ರದ ಪ್ರಯೋಜನವಾಗಿದೆ ಈಗ ಒಂದು ಪ್ರದೇಶದಲ್ಲಿ ಲೋಡ್ ಅಥವಾ ಉತ್ಪಾದನೆಯ ನಷ್ಟದಲ್ಲಿ ಹಠಾತ್ ಹೆಚ್ಚಳ ಕಂಡುಬಂದರೆ ಪಕ್ಕದ ಅಂತರ್ ಸಂಪರ್ಕಿತ ಪ್ರದೇಶದಿಂದ ವಿದ್ಯುತ್ ಅನ್ನು ಎರವಲು ಪಡೆಯಲು ಸಾಧ್ಯವಿದೆ ಅಂದರೆ ಲೋಡ್ ಹೆಚ್ಚಾಗಿದೆ ಎಂದು ಭಾವಿಸೋಣ ಇದು ಈ 3 ಪವರ್ ಸಿಸ್ಟಮ್ಗಳಿಂದ ಅಥವಾ ಈ ಶಕ್ತಿಯಿಂದ ಶಕ್ತಿಯನ್ನು ಎರವಲು ಪಡೆಯಬಹುದು ಎಂದು ನಾನು ನಿಮಗೆ ಹೇಳಿದೆ ಅಥವಾ ನೀವು ಹೊಂದಿದ್ದೀರಿ ಎಂದು ಭಾವಿಸೋಣ ಉದಾಹರಣೆಗೆ ಇಲ್ಲಿ ನೀವು 5 ಉತ್ಪಾದಿಸುವ ಘಟಕವನ್ನು ಹೊಂದಿದ್ದೀರಿ ಎಂದರೆ 5 ಉತ್ಪಾದಿಸುವ ಘಟಕ ಉತ್ಪಾದಿಸುವ ಘಟಕವು ಸರಿಯಾಗಿದೆ ಎಂದು ಭಾವಿಸೋಣ ನೀವು ಏನನ್ನು ಕರೆಯುತ್ತೀರೋ ಅದು ಇದ್ದಕ್ಕಿದ್ದಂತೆ ನಿಂತುಹೋಯಿತು ಅಂದರೆ ಪೀಳಿಗೆಯ ನಷ್ಟ ಆದ್ದರಿಂದ 4 ಘಟಕಗಳು ಇವೆ ಆದ್ದರಿಂದ ಲೋಡ್ ಉತ್ಪಾದನೆಯು ತುಂಬಾ ಕಡಿಮೆ ಇರುತ್ತದೆ ಲೋಡ್ ಹೆಚ್ಚು ಇರುತ್ತದೆ ಆದ್ದರಿಂದ ಈ ಪಕ್ಕದ ಪ್ರದೇಶಗಳಿಂದ ಪರಸ್ಪರ ಸಂಪರ್ಕ ಹೊಂದಿದ ವಿದ್ಯುತ್ ಸರಬರಾಜು ವ್ಯವಸ್ಥೆಗಳಿಂದ ಈ ಹೆಚ್ಚುವರಿ ಲೋಡ್ ಅನ್ನು ಈ ವಿದ್ಯುತ್ ವ್ಯವಸ್ಥೆಯಿಂದ ಸರಬರಾಜು ಮಾಡಬಹುದು ಆದ್ದರಿಂದ ಅವರು ಸಾಕಷ್ಟು ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ಅವರು ಭಾವಿಸಿದರೆ ಅವರು ಈ ಹೆಚ್ಚುವರಿ ಹೊರೆಯನ್ನು ಪೂರೈಸಬಹುದು ಆದ್ದರಿಂದ ಒಂದು ಪ್ರದೇಶದಲ್ಲಿ ಹಠಾತ್ ಲೋಡ್ ಅಥವಾ ಉತ್ಪಾದನೆಯ ನಷ್ಟ ಸಂಭವಿಸಿದಲ್ಲಿ ಪಕ್ಕದ ಅಂತರ್ ಸಂಪರ್ಕಿತ ಪ್ರದೇಶಗಳಿಂದ ವಿದ್ಯುತ್ ಅನ್ನು ಎರವಲು ಪಡೆಯುವುದು ಸಾಧ್ಯ ಆದ್ದರಿಂದ ಇವುಗಳು ಅಂತರ್ ಸಂಪರ್ಕಿತ ಕಾರ್ಯಾಚರಣೆಯ ಪ್ರಮುಖ ಪ್ರಯೋಜನಗಳಾಗಿವೆ ಈಗ ಹಠಾತ್ ಹೆಚ್ಚಳವನ್ನು ಪೂರೈಸಲು ಸ್ಪಿನ್ನಿಂಗ್ ರಿಸರ್ವ್ ಎಂದು ಕರೆಯಲ್ಪಡುವ ಪ್ರತಿಯೊಂದು ಪ್ರದೇಶದಲ್ಲಿ ನಿರ್ದಿಷ್ಟ ಪ್ರಮಾಣದ ಉತ್ಪಾದನಾ ಸಾಮರ್ಥ್ಯದ ಅಗತ್ಯವಿದೆ ನನ್ನ ಪ್ರಕಾರ ಲೋಡ್ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ ಮತ್ತು ಆರಂಭದಲ್ಲಿ ನಾವು ಬಯಸುತ್ತೇವೆ ಮತ್ತು ತಕ್ಷಣವೇ ನಾವು ಈ ಹೆಚ್ಚುವರಿ ಲೋಡ್ ಅನ್ನು ಪೂರೈಸಲು ಬಯಸುತ್ತೇವೆ ಮತ್ತು ಅಂದರೆ ಸ್ಪಿನ್ನಿಂಗ್ ರಿಸರ್ವ್ ಎಂದು ಕರೆಯಲ್ಪಡುವ ಪ್ರತಿಯೊಂದು ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಉತ್ಪಾದನಾ ಸಾಮರ್ಥ್ಯದ ಅಗತ್ಯವಿದೆ ಇದು ಸಾಮಾನ್ಯ ವೇಗದಲ್ಲಿ ಚಾಲನೆಯಲ್ಲಿರುವ ಜನರೇಟರ್ಗಳನ್ನು ಒಳಗೊಂಡಿರುತ್ತದೆ ಮತ್ತು ತಕ್ಷಣವೇ ವಿದ್ಯುತ್ ಸರಬರಾಜು ಮಾಡಲು ಸಿದ್ಧವಾಗಿದೆ ಅಂದರೆ ನನ್ನ ಪ್ರಕಾರ ಲೋಡ್ ಹೆಚ್ಚಾದ ತಕ್ಷಣ ಈ ಜನರೇಟರ್ಗಳು ಅಂದರೆ ಸ್ಪಿನ್ನಿಂಗ್ ರಿಸರ್ವ್ ಎಂದರೆ ಇದಕ್ಕೆ ಸಾಮಾನ್ಯ ವೇಗದಲ್ಲಿ ಚಾಲನೆಯಲ್ಲಿರುವ ಜನರೇಟರ್ ಅಗತ್ಯವಿರುತ್ತದೆ ಮತ್ತು ತಕ್ಷಣ ವಿದ್ಯುತ್ ಸರಬರಾಜು ಮಾಡಲು ಸಿದ್ಧವಾಗಿದೆ ಉದಾಹರಣೆಗೆ ಗ್ಯಾಸ್ ಟರ್ಬೈನ್ ಮತ್ತು ಹೈಡ್ರೋ ಜನರೇಟರ್ಗಳನ್ನು ಸ್ಪಿನ್ನಿಂಗ್ ರಿಸರ್ವ್ ಆಗಿ ಇರಿಸಲು ಯಾವಾಗಲೂ ಉತ್ತಮವಾಗಿದೆ ಕಾರಣ ಗ್ಯಾಸ್ ಟರ್ಬೈನ್ಗಳನ್ನು ಕೇವಲ 3 ನಿಮಿಷಗಳಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಪ್ರಾರಂಭಿಸಬಹುದು ಮತ್ತು ಲೋಡ್ ಮಾಡಬಹುದು ಏಕೆಂದರೆ ಇದು ಬಹಳ ಬೇಗನೆ ವಿದ್ಯುತ್ ಉತ್ಪಾದಿಸಬಲ್ಲದು ಗ್ಯಾಸ್ ಟರ್ಬೈನ್ ಅಥವಾ ಹೈಡ್ರೊ ಯೂನಿಟ್ ಇನ್ನೂ ವೇಗವಾಗಿರಬಹುದು ಆದ್ದರಿಂದ ಈ ಗ್ಯಾಸ್ ಟರ್ಬೈನ್ಗಳು ಮತ್ತು ಹೈಡ್ರೋಜನ್ ಈ 2 ಉತ್ಪಾದಿಸುತ್ತದೆ ನೀವು ವಿದ್ಯುತ್ ಉತ್ಪಾದಿಸುವ ಘಟಕ ಎಂದು ಕರೆಯುವಿರಿ ಅದು ನೂಲುವ ರಿಸರ್ವ್ ಆಗಿ ತುಂಬಾ ಉಪಯುಕ್ತವಾಗಿರುತ್ತದೆ ನಿಮ್ಮ ಲೋಡ್ ಇದ್ದಕ್ಕಿದ್ದಂತೆ ಹೆಚ್ಚಾಯಿತು ಎಂದು ಭಾವಿಸೋಣ ಆದರೆ ನಿಮ್ಮ ಬಳಿ ಈ ವಸ್ತುವು ಸಾಕಾಗುವುದಿಲ್ಲವಾದ್ದರಿಂದ ನೀವು ಈ ವಸ್ತುವಿಗೆ ಸಫೀಷಿಯೆಂಟ್ ಕ್ಯಾಪಸಿಟಿ ಎಂದು ಕರೆಯುವಿರಿ ನೀವು ತಕ್ಷಣ ಆ ಹೊರೆಯನ್ನು ಪೂರೈಸಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ನಿಮ್ಮ ಗ್ಯಾಸ್ ಟರ್ಬೈನ್ ಅಥವಾ ಹೈಡ್ರೊ ಯೂನಿಟ್ ತುಂಬಾ ಪರಿಣಾಮಕಾರಿಯಾಗಿರುತ್ತದೆ ಏಕೆಂದರೆ ಅವು ಬೇಗನೆ ಶಕ್ತಿಯನ್ನು ಉತ್ಪಾದಿಸುತ್ತವೆ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಥರ್ಮಲ್ ಯುನಿಟ್ ಇರುತ್ತದೆ ಅದು ಕೆಲವು ಮಿತಿಗಳನ್ನು ಹೊಂದಿದೆ ನಂತರ ಸಾಧ್ಯವಾದರೆ ನಾನು ನಿಮಗೆ ಹೇಳುತ್ತೇನೆ ಥರ್ಮಲ್ ಹೈಡ್ರೋ ಜನರೇಟ್ ಪವರ್ನಲ್ಲಿ ಬೇಗನೆ ಉತ್ಪತ್ತಿಯಾಗುವುದಿಲ್ಲ ಅಂದರೆ ಸ್ಥಿರವಾದ ಪ್ರಕಾರದಲ್ಲಿ ಕಟ್ಟುನಿಟ್ಟಾಗಿಲ್ಲ ಅಥವಾ ಥರ್ಮಲ್ ಕೇಸ್ಗೆ ಹೆಚ್ಚಿನ ಹೈಡ್ರೋ ಕೇಸ್ ಇದೆ ಅದು ಸ್ಥಿರವಾಗಿರುತ್ತದೆ ಅದು ತುಂಬಾ ಕಠಿಣವಾಗಿದೆ ಆದರೆ ಹೈಡ್ರೋ ಕೇಸ್ ಇದು ಬಹುಬೇಗ ವಿದ್ಯುತ್ ಉತ್ಪಾದಿಸಬಹುದು ಆದ್ದರಿಂದ ಅದಕ್ಕಾಗಿಯೇ ಗ್ಯಾಸ್ ಟರ್ಬೈನ್ಗಳು ಅಥವಾ ಹೈಡ್ರೋ ಟರ್ಬೈನ್ಗಳು ಹೈಡ್ರೋ ಜನರೇಟಿಂಗ್ ಯುನಿಟ್ ನಿಮಗೆ ತಿಳಿದಿರಬೇಕು ಅವುಗಳನ್ನು ನೂಲುವ ಮೀಸಲು ಇಡಬೇಕು ಆದ್ದರಿಂದ ಇವುಗಳು ಸಾಮಾನ್ಯ ವಿಚಾರಗಳು ಅಂತರ್ಸಂಪರ್ಕಿತ ವಿದ್ಯುತ್ ವ್ಯವಸ್ಥೆಯ ಕೆಲವು ಅನುಕೂಲಗಳು ಮುಂದಿನದು ಲೋಡ್ನ ಗುಣಲಕ್ಷಣಗಳು ಆದ್ದರಿಂದ ಲೋಡ್ನ ಸಾಮಾನ್ಯ ಸ್ವರೂಪವು ಲೋಡ್ ಅಂಶ ನಂತರ ಬೇಡಿಕೆಯ ಅಂಶ ನಂತರ ವೈವಿಧ್ಯತೆಯ ಅಂಶ ವಿದ್ಯುತ್ ಅಂಶ ಮತ್ತು ಬಳಕೆಯ ಅಂಶದಿಂದ ನಿರೂಪಿಸಲ್ಪಟ್ಟಿದೆ ನೀವು ನಂತರ ನೋಡುವ ಇನ್ನೂ ಕೆಲವು ಅಂಶಗಳಿವೆ ಸಾಮಾನ್ಯವಾಗಿ ಲೋಡ್ ವಿಧಗಳನ್ನು ಕೆಳಗಿನ ವರ್ಗಗಳಾಗಿ ವಿಂಗಡಿಸಬಹುದು 4 ವರ್ಗಗಳಿವೆ ದೇಶೀಯ ವಾಣಿಜ್ಯ ಕೈಗಾರಿಕೆ ಮತ್ತು ಕೃಷಿ ಆದ್ದರಿಂದ ಇದು ದೇಶೀಯ ಲೋಡ್ಗಳನ್ನು ನೀವು ದೇಶೀಯ ಲೋಡ್ ಏನೆಂದು ತಿಳಿಯುವಿರಿ ಡೊಮೆಸ್ಟಿಕ್ ಲೋಡ್ ಮುಖ್ಯವಾಗಿ ದೀಪಗಳು ಫ್ಯಾನ್ಗಳು ರೆಫ್ರಿಜರೇಟರ್ಗಳು ಏರ್ ಕಂಡಿಷನರ್ಗಳು ಮಿಕ್ಸರ್ ಗ್ರೈಂಡರ್ಗಳು ಹೀಟರ್ಗಳು ಓವನ್ಗಳು ಸಣ್ಣ ಪಂಪಿಂಗ್ ಮೋಟಾರ್ಗಳು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ ಇವುಗಳು ದೇಶೀಯ ಲೋಡ್ಗಳು ಅಂತೆಯೇ ವಾಣಿಜ್ಯ ಲೋಡ್ಗಳು ಮೂಲತಃ ಅಂಗಡಿಗಳಿಗೆ ಬೆಳಕು ನಂತರ ಕಚೇರಿಗಳು ನಂತರ ಜಾಹೀರಾತುಗಳು ಇತ್ಯಾದಿ ಫ್ಯಾನ್ಗಳು ತಾಪನ ನಂತರ ಹವಾನಿಯಂತ್ರಣ ಮತ್ತು ಮಾರುಕಟ್ಟೆ ಸ್ಥಳಗಳಲ್ಲಿ ಬಳಸಲಾಗುವ ಅನೇಕ ಇತರ ವಿದ್ಯುತ್ ಉಪಕರಣಗಳು ರೆಸ್ಟೋರೆಂಟ್ ಇತ್ಯಾದಿ ಆದ್ದರಿಂದ ದೇಶೀಯ ಲೋಡ್ ನಂತರ ವಾಣಿಜ್ಯ ಲೋಡ್ಗಳು ಆದ್ದರಿಂದ ಸಾಮಾನ್ಯವಾಗಿ ಆದ್ದರಿಂದ ಲೋಡ್ ಮತ್ತು ವಿವಿಧ ಲೋಡ್ ದೇಶೀಯ ವಾಣಿಜ್ಯ ಕೈಗಾರಿಕಾ ಕೃಷಿ ಅವರು ನೀವು ವಿಶಿಷ್ಟ ತಿಳಿದಿರುವ ವಿವಿಧ ರೀತಿಯ ಹೊಂದಿವೆ ಆದ್ದರಿಂದ ಮುಂದಿನದು ಕೈಗಾರಿಕಾ ಲೋಡ್ ಮಾಡುವ ವಿಷಯ ಆದ್ದರಿಂದ ಕೈಗಾರಿಕಾ ಲೋಡ್ ಗಳು ಈ ವಿದ್ಯುತ್ ವ್ಯವಸ್ಥೆಯ ಬಗ್ಗೆ ಮಾತನಾಡುವ ಸಮಯದಲ್ಲಿ ನಾನು ನಿಮಗೆ ಹೇಳಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಕೈಗಾರಿಕಾ ಮೂಲಭೂತವಾಗಿ ಇದು ಹೆಚ್ಚಿನ ವೋಲ್ಟೇಜ್ ಮಟ್ಟದಲ್ಲಿ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ವಿಶೇಷವಾಗಿ ದೊಡ್ಡ ಕೈಗಾರಿಕೆಗಳು ಆದ್ದರಿಂದ ಕೈಗಾರಿಕಾ ಲೋಡ್ಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಭಾರೀ ಕೈಗಾರಿಕೆಗಳು ಮತ್ತು ಗುಡಿ ಕೈಗಾರಿಕೆಗಳನ್ನು ಒಳಗೊಂಡಿದೆ ಇವುಗಳು ಕೈಗಾರಿಕಾ ಹೊರೆಗಳ ಅಡಿಯಲ್ಲಿ ಅನುಸರಿಸುತ್ತಿವೆ ಅಲ್ಲಿ ಲೋಡ್ ಕರ್ವ್ ವಿಭಿನ್ನವಾಗಿರುತ್ತದೆ ವಾಣಿಜ್ಯ ವಿಭಿನ್ನವಾಗಿರುತ್ತದೆ ಕೃಷಿ ಲೋಡ್ ಮುಖ್ಯವಾಗಿ ಮೋಟಾರ್ ಪಂಪ್ ಸೆಟ್ ಆಗಿದ್ದರೆ ನಂತರ ದೇಶೀಯವು ವಿಭಿನ್ನವಾಗಿರುತ್ತದೆ ಈ ಒಟ್ಟುಗೂಡಿಸುವಿಕೆಯನ್ನು ಕೃಷಿ ಲೋಡ್ ಎಂದು ಕರೆಯುತ್ತಾರೆ ಆದ್ದರಿಂದ ಇದರಲ್ಲಿ 4 ವಿವಿಧ ರೀತಿಯ ಲೋಡ್ಗಳಿದೆ ಇದರ ನಂತರ ನಾವು ವಿವಿಧ ಉಪಕರಣಗಳ ಬಗ್ಗೆ ಓದುತ್ತೇವೆ ಉದಾಹರಣೆಗೆ ಇಂಡಕ್ಷನ್ ಮೋಟಾರ್ಸ್ ಸಾಮಾನ್ಯವಾಗಿ 0 6 ರಿಂದ 0 85 ನಂತರ ಭಾಗಶಃ ಕುದುರೆ ಶಕ್ತಿ ಮೋಟಾರ್ಗಳು 0 5 ರಿಂದ 0 8 ನಂತರ ಪ್ರತಿದೀಪಕ ದೀಪಗಳು 0 55 ರಿಂದ 0 90 ನಂತರ ಫ್ಯಾನ್ಗಳು 0 55 ರಿಂದ 0 ಕೆಲವು ಡೇಟಾ ಇಂಡಕ್ಟಂಟ್ ಇಂಡಕ್ಷನ್ ಕುಲುಮೆಗಳು 0 7 ರಿಂದ 0 85 ರವರೆಗೆ ಇರುವುದನ್ನು ನೀವು ನೋಡುತ್ತೀರಿ ತದನಂತರ ಆರ್ಕ್ ವೆಲ್ಡರ್ಗಳು 0 35 ರಿಂದ 0 5 ರವರೆಗೆ ಇವು ನಿಮಗೆ ತಿಳಿದಿರುವ ಶಕ್ತಿಯ ಅಂಶಗಳ ಶ್ರೇಣಿ ನಿಮ್ಮ ವಿವಿಧ ಉಪಕರಣಗಳು ವಿದ್ಯುತ್ ಉಪಕರಣಗಳು ನಿಮಗೆ ತಿಳಿದಿರುವ ಶಕ್ತಿಯ ಅಂಶದ ಬಗ್ಗೆ ಕೆಲವು ವಿಚಾರಗಳು ಕೆಲವು ನಿಮ್ಮ ಉಪಕರಣಗಳು ಮುಂದಿನದು ಸಾಮಾನ್ಯವಾಗಿ ಬಳಸುವ ಪದಗಳ ಮೂಲ ವ್ಯಾಖ್ಯಾನಗಳು ಆದ್ದರಿಂದ ಮೊದಲು ನಾವು ಸಂಪರ್ಕಿತ ಲೋಡ್ ಬಗ್ಗೆ ಮಾತನಾಡುತ್ತೇವೆ ಸಂಪರ್ಕಿತ ಲೋಡ್ ಏನೆಂದು ನೀವು ಅನ್ವಯಿಸಬಹುದು ಎಂಬುದು ಸಾಮಾನ್ಯ ಜ್ಞಾನವಾಗಿದೆ ಆದ್ದರಿಂದ ಪ್ರತಿಯೊಂದು ವಿದ್ಯುತ್ ಸಾಧನವು ಅದರ ಸಾಮರ್ಥ್ಯವನ್ನು ಹೊಂದಿದೆ ಪ್ರತಿಯೊಂದು ಸಾಧನದ ವಿದ್ಯುತ್ ಉಪಕರಣಗಳು ಅಥವಾ ಘಟಕಗಳು ತನ್ನದೇ ಆದ ರೇಟ್ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಿಮಗೆ ತಿಳಿದಿದೆ ಸರಬರಾಜು ವ್ಯವಸ್ಥೆಗೆ ಸಂಪರ್ಕಗೊಂಡಿರುವ ಎಲ್ಲಾ ವಿದ್ಯುತ್ ಸಾಧನಗಳ ನಿರಂತರ ರೇಟಿಂಗ್ಗಳನ್ನು ಸಂಪರ್ಕಿತ ಲೋಡ್ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ನೀವು ನಿಮ್ಮ ಮನೆಯ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೀರಿ ಲೈಟ್ ಫ್ಯಾನ್ಗಳು ಎಸಿ ಮತ್ತು ಗೀಜರ್ ಇನ್ನೊಂದು ವಿಷಯಗಳನ್ನು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ಅವರ ಒಟ್ಟು ರೇಟ್ ಸಾಮರ್ಥ್ಯವನ್ನು ಸೇರಿಸಿದರೆ ಅದು ನಿಮ್ಮ ಮನೆಯ ಸಂಪರ್ಕಿತ ಲೋಡ್ ಆಗಿರುತ್ತದೆ ಆದ್ದರಿಂದ ಇವುಗಳನ್ನು ಸಾಮಾನ್ಯವಾಗಿ ಸಂಪರ್ಕಿತ ಲೋಡ್ ಎಂದು ಕರೆಯಲಾಗುತ್ತದೆ ನಂತರ ಬರುವ ಬೇಡಿಕೆ ಅನುಸ್ಥಾಪನ ಅಥವಾ ವ್ಯವಸ್ಥೆ ಆಗಿರುತ್ತದೆ ಸ್ವೀಕರಿಸುವ ಟರ್ಮಿನಲ್ಗಳಲ್ಲಿನ ಲೋಡ್ನ್ನು ನಿಗದಿತ ಸಮಯದ ಮಧ್ಯಂತರದಲ್ಲಿ ಸರಾಸರಿ ಮಾಡಬಹುದು ನನ್ನ ಪ್ರಕಾರ ಸಿಸ್ಟಮ್ನ ಅನುಸ್ಥಾಪನೆಯ ಬೇಡಿಕೆಯು ಸ್ವೀಕರಿಸುವ ಟರ್ಮಿನಲ್ಗಳಲ್ಲಿ ಒಂದು ನಿರ್ದಿಷ್ಟ ಸಮಯದ ಮಧ್ಯಂತರದಲ್ಲಿ ಸರಾಸರಿ ಲೋಡ್ ಆಗಿದೆ ಇದರರ್ಥ ನೀವು ಸ್ವಲ್ಪ ಸಮಯದ ವ್ಯಾಖ್ಯಾನವನ್ನು ಹೊಂದಿದ್ದೀರಿ ಮತ್ತು ಪ್ರತಿ ಘಂಟೆಗೆ ಮತ್ತು ಅರ್ಧ ಘಂಟೆಯ ಸಮಯದಲ್ಲಿ ಲೋಡ್ ಅನ್ನು ತೆಗೆದುಕೊಳ್ಳಿ ಅದರ ನಂತರ ನೀವು ನಿರ್ದಿಷ್ಟ ಸಮಯದ ಮಧ್ಯಂತರದಲ್ಲಿ ಅದರ ಸರಾಸರಿಯನ್ನು ತೆಗೆದುಕೊಳ್ಳುತ್ತೀರಿ ಇಲ್ಲಿ ಲೋಡ್ಅನ್ನು ಕಿಲೋವ್ಯಾಟ್ನಲ್ಲಿ ನೀಡಬಹುದು ಕಿಲೋವೋಲ್ಟ್ ಅಥವಾ kva ಅಥವಾ ಕಿಲೋಆಂಪಿಯರ್ಗಳು ಅಥವಾ ಆಂಪಿಯರ್ಗಳು ನೀವು ವ್ಯಾಖ್ಯಾನಿಸುವ ರೀತಿಯಲ್ಲಿ ಆದರೆ ಸಾಮಾನ್ಯವಾಗಿ ವಿದ್ಯುತ್ ವ್ಯವಸ್ಥೆಯಲ್ಲಿ ನಾವು ಹೆಚ್ಚಾಗಿ ಕಿಲೋವ್ಯಾಟ್ ಅಥವಾ kva ಅನ್ನು ವ್ಯಾಖ್ಯಾನಿಸುತ್ತೇವೆ ನಂತರ ಬೇಡಿಕೆಯ ಮಧ್ಯಂತರವು ಸರಾಸರಿ ಲೋಡ್ ಅನ್ನು ಲೆಕ್ಕಾಚಾರ ಮಾಡುವ ಅವಧಿಯಾಗಿದೆ ಒಂದು ದಿನಕ್ಕೆ ನೀವು 24 ಘಂಟೆಗಳನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಆದ್ದರಿಂದ ನೀವು 24 ತಾಸು ಗಳವರೆಗೆ ಸರಾಸರಿ ಲೋಡ್ ಅನ್ನು ಲೆಕ್ಕಾಚಾರ ಮಾಡಲು ಪ್ರಯತ್ನಿಸಿದರೆ ಪ್ರತಿ ಘಂಟೆಗೆ ಪ್ರತಿ ಘಂಟೆಯ ಲೋಡ್ ನಿಮಗೆ ತಿಳಿದಿದೆ ಆದ್ದರಿಂದ ಇದು ಪ್ರತಿ ಘಂಟೆಗೆ 4 ಸಮಯವು ಬೇಡಿಕೆಯ ಮಧ್ಯಂತರವಾಗಿದೆ ನೀವು ಸರಾಸರಿ ಲೋಡ್ ಅನ್ನು ಲೆಕ್ಕ ಹಾಕಿದರೆ ನೀವು ನೋಡುವ ಸಮಯದಲ್ಲಿ ನಾವು ಅನೇಕ ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಲೋಡ್ ಬೇಡಿಕೆ ಮಧ್ಯಂತರವನ್ನು ಸಂಪರ್ಕಿಸಲಾಗಿದೆ ಮುಂದಿನದು ಗರಿಷ್ಠ ಬೇಡಿಕೆ ಅನುಸ್ಥಾಪನೆಯ ಈ ಗರಿಷ್ಟ ಬೇಡಿಕೆ ಅಥವಾ ನಿಗದಿತ ಸಮಯದ ಅವಧಿಯಲ್ಲಿ ಸಂಭವಿಸಿದ ಎಲ್ಲಾ ಬೇಡಿಕೆಗಳಲ್ಲಿ ಹೆಚ್ಚಿನದಾಗಿದೆ ಆದ್ದರಿಂದ ನಿರ್ದಿಷ್ಟಪಡಿಸಿದ ಸಮಯದ ಅವಧಿಯನ್ನು ನಿರ್ದಿಷ್ಟಪಡಿಸಲಾಗಿದೆ ಮತ್ತು ನಂತರ ಅನುಸ್ಥಾಪನೆಯ ಗರಿಷ್ಠ ಬೇಡಿಕೆಯು ಆ ನಿರ್ದಿಷ್ಟ ಅವಧಿಯಲ್ಲಿ ಸಂಭವಿಸಿದ ಬೇಡಿಕೆಗಳಲ್ಲಿ ಹೆಚ್ಚಿನದು ನಿಮ್ಮ ಬಳಿ a ಇದೆ ಎಂದು ಭಾವಿಸೋಣ ಇಂದಿನಿಂದ ಈ ವಿಷಯವನ್ನು ಮಧ್ಯರಾತ್ರಿಯಿಂದ ಮುಂದಿನ ಮಧ್ಯರಾತ್ರಿಯವರೆಗೆ ನೀವು ತೆಗೆದುಕೊಳ್ಳುತ್ತೀರಿ ಎಂದು ನೀವು ಹೇಳುತ್ತೀರಿ ಆದ್ದರಿಂದ 24 ಘಂಟೆಗಳಲ್ಲಿ 24 ಘಂಟೆಗಳು ಸಿಸ್ಟಮ್ನ ನಿರ್ದಿಷ್ಟ ಸ್ಥಾಪನೆಗೆ ಬೇಡಿಕೆ ಹೆಚ್ಚುತ್ತಿದೆ ಮತ್ತು ಕಡಿಮೆಯಾಗುತ್ತಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈ 24 ಘಂಟೆಗಳಲ್ಲಿ ನೀವು ಗರಿಷ್ಠ ಬೇಡಿಕೆ ಏನೆಂದು ಗಮನಿಸಿ ಆದ್ದರಿಂದ ನಿಗದಿತ ಅವಧಿಯಲ್ಲಿ ಅದು ಗರಿಷ್ಠ ಬೇಡಿಕೆಯಾಗಿರುತ್ತದೆ ನಂತರ ಇನ್ನೊಂದು ವಿಷಯವೆಂದರೆ ಅವರು ಕಾಕತಾಳೀಯ ಬೇಡಿಕೆ ಅಥವಾ ವೈವಿಧ್ಯಮಯ ಬೇಡಿಕೆಯನ್ನು ಬಳಸುತ್ತಾರೆ ಇದು ಒಟ್ಟಾರೆಯಾಗಿ ಸಂಯೋಜಿತ ಗುಂಪಿನ ಬೇಡಿಕೆಯಾಗಿದೆ ನಿರ್ದಿಷ್ಟ ಸಮಯದ ಅವಧಿಯಲ್ಲಿ ಸ್ವಲ್ಪಮಟ್ಟಿಗೆ ಸಂಬಂಧವಿಲ್ಲದ ಲೋಡ್ಗಳು ಆದ್ದರಿಂದ ನೀವು ಒಂದೇ ಲೋಡ್ನಲ್ಲಿ ವಿಭಿನ್ನ ಸಂಯೋಜಿತ ಗುಂಪನ್ನು ಹೊಂದಿದ್ದೀರಿ ಹಲವು ಇರಬಹುದು ಮತ್ತು ಕೆಲವು ಕೈಗಾರಿಕಾ ವಾಣಿಜ್ಯ ಕೃಷಿ ಗೃಹ ಬಳಕೆಯದಾಗಿರುತ್ತದೆ ಇವು ವಿವಿಧ ಗುಂಪು ನಿಗದಿತ ಅವಧಿಯಲ್ಲಿ ಅಥವಾ ಇದು ಒಟ್ಟಾರೆಯಾಗಿ ಸಂಯೋಜಿತ ಗುಂಪಿನ ಬೇಡಿಕೆಯಾಗಿದೆ ನಿರ್ದಿಷ್ಟ ಸಮಯದ ಅವಧಿಯಲ್ಲಿ ಸ್ವಲ್ಪಮಟ್ಟಿಗೆ ಸಂಬಂಧಿಸದ ಲೋಡ್ಗಳ ಸಂಪೂರ್ಣವಾಗಿದೆ ಇದು ಒಂದು ನಿರ್ದಿಷ್ಟ ಸಮಯದ ಮಧ್ಯಂತರದಲ್ಲಿ ವೈವಿಧ್ಯಮಯ ಬೇಡಿಕೆಗೆ ವೈಯಕ್ತಿಕ ಬೇಡಿಕೆಗಳ ಕೊಡುಗೆಗಳ ಗರಿಷ್ಠ ಮೊತ್ತವಾಗಿದೆ ಆದ್ದರಿಂದ ಎಲ್ಲೆಡೆ ಸಮಯ ಮಧ್ಯಂತರವನ್ನು ನಿರ್ದಿಷ್ಟಪಡಿಸಲಾಗಿದೆ ಆದ್ದರಿಂದ ಇದು ವೈಯಕ್ತಿಕ ಬೇಡಿಕೆಗಳ ಕೊಡುಗೆಯ ಗರಿಷ್ಠ ಮೊತ್ತವಾಗಿದೆ ನಿರ್ದಿಷ್ಟ ಸಮಯದಲ್ಲಿ ವೈವಿಧ್ಯಮಯ ಬೇಡಿಕೆಗೆ ಇದೆ ಪ್ರತಿ ಘಂಟೆಗೆ ನೀವು 4 ಗುಂಪುಗಳ ಲೋಡ್ ಅನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಪ್ರತಿ ಘಂಟೆಗೆ ನೀವು ಆ ಲೋಡ್ ಅನ್ನು ಸೇರಿಸುತ್ತಿದ್ದೀರಿ ಮತ್ತು ಗರಿಷ್ಠ ಮೊತ್ತವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೀರಿ ನಿರ್ದಿಷ್ಟ ಸಮಯದ ಮಧ್ಯಂತರದಲ್ಲಿ ವೈವಿಧ್ಯಮಯ ಬೇಡಿಕೆಗೆ ವೈಯಕ್ತಿಕ ಬೇಡಿಕೆಯಲ್ಲಿ ಆದ್ದರಿಂದ ಇದನ್ನು ಕೋಇನ್ಸಿಡೆಂಟ್ ಡಿಮಾಂಡ್ ಎಂದು ಕರೆಯಲಾಗುತ್ತದೆ ನಂತರ ಕಾಕತಾಳೀಯವಲ್ಲದ ಬೇಡಿಕೆ ಇದು ಬೇಡಿಕೆ ಅನ್ವಯವಾಗುವ ಮಧ್ಯಂತರದ ಮೇಲೆ ಯಾವುದೇ ನಿರ್ಬಂಧಗಳಿಲ್ಲದ ಲೋಡ್ಗಳ ಗುಂಪಿನ ಬೇಡಿಕೆಗಳ ಮೊತ್ತವಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ d ಅಥವಾ ನಿಮ್ಮ ಮಧ್ಯಂತರವು ಮಧ್ಯಂತರದ ಯಾವುದೇ ನಿರ್ಬಂಧಗಳಿಲ್ಲ ಎಂದು ನೀವು ಕರೆಯುತ್ತೀರಿ ಆದ್ದರಿಂದ ಇದು ಬೇಡಿಕೆಯು ಅನ್ವಯವಾಗುವ ಮಧ್ಯಂತರದ ಮೇಲೆ ಯಾವುದೇ ನಿರ್ಬಂಧಗಳಿಲ್ಲದೆ ಲೋಡ್ಗಳ ಗುಂಪಿನ ಬೇಡಿಕೆಗಳ ಮೊತ್ತವಾಗಿದೆ ಇದನ್ನು ಕೆಲವೊಮ್ಮೆ ಕಾಕತಾಳೀಯವಲ್ಲದ ಬೇಡಿಕೆ ಎಂದು ಕರೆಯಲಾಗುತ್ತದೆ ಮುಂದಿನದು ಮತ್ತೊಂದು ಬೇಡಿಕೆಯ ಅಂಶವಾಗಿದೆ ಇದು ಸಿಸ್ಟಮ್ನ ಗರಿಷ್ಟ ಬೇಡಿಕೆಯ ಅನುಪಾತವು ಸಿಸ್ಟಮ್ನ ಒಟ್ಟು ಸಂಪರ್ಕಿತ ಲೋಡ್ಗೆ ಅನುಪಾತವಾಗಿದೆ ಹೀಗಾಗಿ ಬೇಡಿಕೆಯ ಅಂಶವನ್ನು DF ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇದು ಒಟ್ಟು ಸಂಪರ್ಕಿತ ಲೋಡ್ಗೆ ಸಿಸ್ಟಮ್ನ ಗರಿಷ್ಠ ಬೇಡಿಕೆಯ ಅನುಪಾತವಾಗಿದೆ ಆದ್ದರಿಂದ ಒಟ್ಟು ಸಂಪರ್ಕಿತ ಲೋಡ್ನಿಂದ ಭಾಗಿಸಿದ ಗರಿಷ್ಠ ಬೇಡಿಕೆಯಂತೆ ಬೇಡಿಕೆಯ ಅಂಶವನ್ನು ನೀಡಬಹುದು ಆದ್ದರಿಂದ ಇದು ಸಮೀಕರಣ 1 ಅನ್ನು ಹೇಳುತ್ತದೆ ಬೇಡಿಕೆಯ ಅಂಶವು ಸಾಮಾನ್ಯವಾಗಿ 1 ಕ್ಕಿಂತ ಕಡಿಮೆಯಿರುತ್ತದೆ ಏಕೆಂದರೆ ಸಾಮಾನ್ಯವಾಗಿ ಗರಿಷ್ಠ ಬೇಡಿಕೆಯು ಒಟ್ಟು ಸಂಪರ್ಕಿತ ಲೋಡ್ಗೆ ಸಮನಾಗಿದ್ದರೆ ಅದು ನಿಮ್ಮದೇ ಆಗಿರುತ್ತದೆ ಇಲ್ಲದಿದ್ದರೆ ಸಾಮಾನ್ಯವಾಗಿ ಗರಿಷ್ಠ ಬೇಡಿಕೆಯೆಂದರೆ ಮನೆಯಲ್ಲಿ ಎಲ್ಲಾ ಲೈಟ್ ಫ್ಯಾನ್ ಸ್ವಿಚ್ಗಳು ಲೈಟ್ ಫ್ಯಾನ್ ಟಿವಿ ರೆಫ್ರಿಜರೇಟರ್ ಗೀಜರ್ ಎಲ್ಲವೂ ಇದೆ ನೀವು ಒಂದೇ ಬಾರಿಗೆ ಸ್ವಿಚ್ ಆನ್ ಮಾಡುತ್ತಿಲ್ಲ ಆದ್ದರಿಂದ ನೈಸರ್ಗಿಕವಾಗಿ ಗರಿಷ್ಠ ಲೋಡ್ ಒಟ್ಟು ಸಂಪರ್ಕಿತ ಲೋಡ್ಗಿಂತ ಕಡಿಮೆಯಿರುತ್ತದೆ ಸಾಮಾನ್ಯವಾಗಿ ಒಂದಕ್ಕಿಂತ ಕಡಿಮೆ ಆದ್ದರಿಂದ ಬೇಡಿಕೆಯ ಅಂಶವು ಒಟ್ಟು ಸಂಪರ್ಕಿತ ಲೋಡ್ನ ಏಕಕಾಲಿಕ ಕಾರ್ಯಾಚರಣೆಯ ಸೂಚನೆಯನ್ನು ನೀಡುತ್ತದೆ ಮುಂದಿನದು ಯುಟಿಲೈಸೇಶನ್ ಫ್ಯಾಕ್ಟರ್ ಆದ್ದರಿಂದ ಇದು ಸಿಸ್ಟಮ್ನ ರೇಟ್ ಮಾಡಲಾದ ಸಾಮರ್ಥ್ಯಕ್ಕೆ ಸಿಸ್ಟಮ್ನ ಗರಿಷ್ಠ ಅನುಪಾತವಾಗಿದೆ ಆದ್ದರಿಂದ ನಂತರ ಇದನ್ನು ನಾವು ವ್ಯಾಖ್ಯಾನಿಸುತ್ತೇವೆ ಅಂದರೆ ಸಿಸ್ಟಮ್ನ ರೇಟ್ ಮಾಡಲಾದ ಸಾಮರ್ಥ್ಯಕ್ಕೆ ಸಿಸ್ಟಮ್ನ ಗರಿಷ್ಠ ಬೇಡಿಕೆಯ ಅನುಪಾತ ಆದ್ದರಿಂದ UF ಅನ್ನು ನೀವು ವ್ಯಾಖ್ಯಾನಿಸುವ ಬಳಕೆಯ ಅಂಶವನ್ನು ನೀಡಬಹುದು ಸಿಸ್ಟಮ್ನ ಗರಿಷ್ಠ ಬೇಡಿಕೆಯನ್ನು ರೇಟ್ ಮಾಡಲಾದ ಸಿಸ್ಟಮ್ ಸಾಮರ್ಥ್ಯದಿಂದ ಭಾಗಿಸಿ ಆದ್ದರಿಂದ ಇದು ಸಮೀಕರಣ 2 ಮತ್ತು ಮುಂದಿನದು ಪ್ಲಾಂಟ್ ಅಂಶವಾಗಿದೆ ಕೆಲವೊಮ್ಮೆ ಈ ಪ್ಲಾಂಟ್ ಅಂಶವನ್ನು ಕ್ಯಾಪಸಿಟಿ ಫ್ಯಾಕ್ಟರ್ ಅಥವಾ ಯೂಸ್ ಫ್ಯಾಕ್ಟರ್ ಎಂದೂ ಕರೆಯಲಾಗುತ್ತದೆ ಇದು ಸ್ಥಾವರ ಅಥವಾ ಉತ್ಪಾದನಾ ಘಟಕವನ್ನು ಗರಿಷ್ಠ ರೇಟಿಂಗ್ನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಉತ್ಪತ್ತಿಯಾಗುವ ಶಕ್ತಿಗೆ ನಿರ್ದಿಷ್ಟ ಸಮಯದ ಅವಧಿಯಲ್ಲಿ ಉತ್ಪತ್ತಿಯಾಗುವ ಒಟ್ಟು ನಿಜವಾದ ಶಕ್ತಿಯ ಅನುಪಾತವಾಗಿದೆ ಆದ್ದರಿಂದ ಇದನ್ನು ಪ್ಲಾಂಟ್ ಫ್ಯಾಕ್ಟರ್ ಎಂದು ಕರೆಯಲಾಗುತ್ತದೆ ಸಾಮರ್ಥ್ಯದ ಅಂಶ ಅಥವಾ ಬಳಕೆಯ ಅಂಶವು ಉತ್ಪಾದಿಸುವ ನಿಲ್ದಾಣಕ್ಕೆ ನಿರ್ದಿಷ್ಟವಾಗಿದೆ ಈ ಪರಿಭಾಷೆಗಳು ನಿಜ ಆದ್ದರಿಂದ ಇದು ನಿರ್ದಿಷ್ಟ ಸಮಯದ ಅವಧಿಯಲ್ಲಿ ಉತ್ಪತ್ತಿಯಾಗುವ ಒಟ್ಟು ನಿಜವಾದ ಶಕ್ತಿಯ ಅನುಪಾತವಾಗಿದೆ ವಾರ್ಷಿಕವಾಗಿ ಸ್ಥಾವರ ಅಥವಾ ಉತ್ಪಾದನಾ ಘಟಕವನ್ನು ನಿರ್ವಹಿಸಿದ್ದರೆ ಅದು ಉತ್ಪತ್ತಿಯಾಗುವ ಶಕ್ತಿಗೆ ವಾರ್ಷಿಕವಾಗಿ ಎಷ್ಟು ಶಕ್ತಿಯನ್ನು ಉತ್ಪಾದಿಸುತ್ತದೆ ನಿರಂತರವಾಗಿ ಗರಿಷ್ಠ ರೇಟಿಂಗ್ನಲ್ಲಿ ಆದ್ದರಿಂದ ಇದನ್ನು ಪ್ಲಾಂಟ್ ಅಂಶ ಅಥವಾ ಸಾಮರ್ಥ್ಯದ ಅಂಶ ಅಥವಾ ಬಳಕೆಯ ಅಂಶ ಎಂದು ಕರೆಯಲಾಗುತ್ತದೆ